ಹಲೋ ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತ ಅಧಿವೇಶನಕ್ಕೆ ಸ್ವಾಗತ ಗ್ರಾಹಕರಿಗೆ ಶಿಕ್ಷಣ ನೀಡಲು ನಾವು ಮುಂದಿನ ಪಾಠ ಸಂಖ್ಯೆ 22 ಕ್ಕೆ ಹೋಗುತ್ತೇವೆ ಆಂತರಿಕ ಗ್ರಾಹಕಗಳಾಗಿರುವ ಆಂತರಿಕ ಉದ್ಯೋಗಿಗಳನ್ನು ಹೇಗೆ ತೃಪ್ತಿ ಪಡಿಸಬೇಕೆಂದು ನಾವು ಈಗಾಗಲೇ ನೋಡಿದ್ದೇವೆ ಅದರಿಂದಅವರು ಬಾಹ್ಯ ಗ್ರಾಹಕರನ್ನುತೃಪ್ತಿಪಡಿಸುತ್ತಾರೆ ಈಗ ಗ್ರಾಹಕರು ಬಾಹ್ಯ ಗ್ರಾಹಕರು ಜನರ ಎರಡನೇ ಭಾಗವಾಗಿದೆ ಸೇವೆಗಳನ್ನು ಸಹ ಉತ್ಪಾದಿಸುವ ಜನರ ಎರಡನೇ ಗುಂಪಾಗಿದೆ ಆದ್ದರಿಂದ ನಾವು ಗ್ರಾಹಕರ ಸೇವೆಗಳ ಸಹ ಉತ್ಪಾದನೆ ಮತ್ತು ಗ್ರಾಹಕರ ಭಾಗವಹಿಸುವಿಕೆಯ ತಂತ್ರಗಳನ್ನು ನೋಡುತ್ತೇವೆ ಆದ್ದರಿಂದ ಹಿಂದಿನ ಪಾಠದಲ್ಲಿ ತೀರ್ಮಾನಿಸಿದಂತೆ ಸೇವಾ ವಿತರಣೆಯ ಸಮಯದಲ್ಲಿ ಗ್ರಾಹಕರು ವಹಿಸುವ ಪಾತ್ರವನ್ನು ನಾವು ಚರ್ಚಿಸುತ್ತಿದ್ದೇವೆ ಸೇವೆಗಳನ್ನು ನೌಕರರು ಉತ್ಪಾದಿಸುತ್ತಾರೆ ಮತ್ತು ಗ್ರಾಹಕರು ಏಕಕಾಲದಲ್ಲಿ ಸೇವಿಸುತ್ತಾರೆ ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ ಆದ್ದರಿಂದ ಗ್ರಾಹಕರು ನಿರ್ದಿಷ್ಟ ಸೇವಾ ಸೌಲಭ್ಯದಲ್ಲಿ ಅವರು ವಹಿಸುವ ಪಾತ್ರವನ್ನು ತಿಳಿದಿರಬೇಕು ಅಗತ್ಯವಿದ್ದರೆ ಸೇವಾ ಮಳಿಗೆಗಳಲ್ಲಿ ಸೂಕ್ತ ಪಾತ್ರಗಳನ್ನು ನಿರ್ವಹಿಸಲು ಅವರಿಗೆ ಶಿಕ್ಷಣ ಮತ್ತು ತರಬೇತಿ ನೀಡಬೇಕು ಆದ್ದರಿಂದ ಅವರು ಸೇವೆಯ ಲಾಭವನ್ನು ಪಡೆಯಬಹುದು ಹೆಚ್ಚಿನ ಗ್ರಾಹಕರು ಜೀವನದಲ್ಲಿ ಬೆಳೆಯುವಾಗ ತಮ್ಮ ಪಾತ್ರಗಳನ್ನು ಕಲಿಯುತ್ತಾರೆ ಆದಾಗ್ಯೂ ಹೊಸ ಸೇವಾ ಸೌಲಭ್ಯದಲ್ಲಿ ಅವರು ವಹಿಸಬಹುದಾದ ಅತ್ಯುತ್ತಮ ಪಾತ್ರವನ್ನು ಅವರು ತಿಳಿದಿಲ್ಲದಿರಬಹುದು ಆಸ್ಪತ್ರೆಯ ಔಷಧಾಲಯದಲ್ಲಿ ಔ ಷಧಿಗಳನ್ನು ಸ್ವೀಕರಿಸಲು ಕಾಯುತ್ತಿರುವ ಗ್ರಾಹಕರ ವಿಷಯವನ್ನು ತೆಗೆದುಕೊಳ್ಳಿ ಸಾಮಾನ್ಯವಾಗಿ ಗ್ರಾಹಕರು ಔಷಧಿಗಳಿಗಾಗಿ ತಮ್ಮ ವಿನಂತಿಯನ್ನು ಸಲ್ಲಿಸುತ್ತಾರೆ ಮತ್ತು ಅವರು ಔಷಧಿಗಳಿಗಾಗಿ ವಿತರಣಾ ಕೌಂಟರ್ನಲ್ಲಿ ಆತಂಕದಿಂದ ಕಾಯುತ್ತಾರೆ ಒಂದು ವೇಳೆ ಔಷಧಿಗಳಿಗಾಗಿ ಅನೇಕ ಜನರು ಕಾಯುತ್ತಿದ್ದರೆಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಔಷಧಿಗಳನ್ನು ಸ್ವೀಕರಿಸಲು ದೀರ್ಘಕಾಲ ನಿಲ್ಲಬೇಕು ರೋಗಿಗಳು ಕಾಯಲು ಕೌಂಟರ್ ಬಳಿ ಕೆಲವು ಕುರ್ಚಿಗಳನ್ನು ಇಡಬಹುದು ಆದರೆ ಅವರು ಕುಳಿತುಕೊಳ್ಳುವುದನ್ನು ಪರಿಗಣಿಸದೆ ಇರಬಹುದು ಬದಲಿಗೆ ಅವರು ತಮ್ಮ ವಿನಂತಿಯು ಸರಿಯಾದ ಆದ್ಯತೆಯನ್ನು ಪಡೆಯುತ್ತ್ತಿದೆಯೇ ಎಂದು ಪರೀಕ್ಷಿಸಲು ಕೌಂಟರ್ನ ಸುತ್ತಲೂ ಆತಂಕದಿಂದ ನಿಲ್ಲುತ್ತಾರೆ ಇತರ ಜನರು ತಮ್ಮ ಔಷಧಿಯನ್ನು ಸರಿಸುಮಾರು ಪಡೆಯುವುದಿಲ್ಲ ಮತ್ತು ಔಷಧಾಲಯ ನೌಕರರು ತಮ್ಮ ಔಷಧಿಗಳನ್ನು ಸರಳ ಸೋಮಾರಿತನದಿಂದ ತಲುಪಿಸಲು ವಿಳಂಬ ಮಾಡುವುದಿಲ್ಲ ಈ ಪರಿಸ್ಥಿತಿ ಆಸ್ಪತ್ರೆಯ ಔಷಧಾಲಯದಲ್ಲಿ ಮತ್ತು ಹೆಚ್ಚಿನ ಆಸ್ಪತ್ರೆ ಔಷಧಾಲಯಗಳಲ್ಲಿ ಸಾಮಾನ್ಯವಾಗಿ ಎದುರಾಗುವುದು ಗ್ರಾಹಕರು ಆತಂಕದಿಂದ ನಿಲ್ಲುವ ಬದಲು ಕುಳಿತುಕೊಳ್ಳಲು ಏಕೆ ಆಯ್ಕೆ ಮಾಡಬಾರದು ಒಂದು ಕಾರಣವೆಂದರೆ ಅವರಿಗೆ ಹಾಗೆ ಮಾಡಲು ಸಲಹೆ ನೀಡದಿರುವುದು ಸೂಕ್ತವಾದ ಪೋಸ್ಟರ್ಗಳ ಮೂಲಕ ಕುಳಿತುಕೊಳ್ಳಲು ಅವರಿಗೆ ಸೂಚಿಸಿದಾಗ ಮತ್ತು ಔಷಧಾಲಯ ನೌಕರರು ತಮ್ಮ ಔಷಧಿ ವಿನಂತಿಗಳನ್ನು ಆದಷ್ಟು ಬೇಗನೆ ಪೂರೈಸಲು ಪ್ರಯತ್ನಿಸುತ್ತಾರೆ ಎಂದು ಅವರು ಗ್ರಹಿಸಿದಾಗ ವಿತರಣಾ ಕೌಂಟರ್ ಸುತ್ತಲೂ ಜನಸಂದಣಿಯ ಬದಲು ಕುಳಿತುಕೊಳ್ಳುವಾಗ ಗ್ರಾಹಕರು ವಿಶ್ರಾಂತಿ ಮತ್ತು ತಾಳ್ಮೆಯಿಂದ ಕಾಯುತ್ತಾರೆ ಅದು ಆತಂಕದಿಂದ ನಿಲ್ಲುವ ಬದಲು ತಾಳ್ಮೆಯಿಂದ ಕುಳಿತುಕೊಳ್ಳುವುದರಿಂದ ಗ್ರಾಹಕರ ತೃಪ್ತಿಯನ್ನು ಹೆಚ್ಚಿಸುತ್ತದೆ ಈ ಸಂದರ್ಭದಲ್ಲಿ ಸೂಕ್ತ ಸಂವಹನ ಮತ್ತು ಉದ್ಯೋಗಿಗಳ ತರಬೇತಿ ಗ್ರಾಹಕರಿಗೆ ಉತ್ತಮ ಅನುಭವವನ್ನು ನೀಡಲು ಸಹಾಯ ಮಾಡುತ್ತದೆ ಈ ರೀತಿಯಾಗಿ ಗ್ರಾಹಕರು ತಮ್ಮ ಸೇವೆಗಳನ್ನು ಉತ್ತಮ ರೀತಿಯಲ್ಲಿ ಸ್ವೀಕರಿಸಲು ಶಿಕ್ಷಣ ಮತ್ತು ತರಬೇತಿ ಸಹಕಾರಿಯಾಗುತ್ತದೆ ಮತ್ತು ಗ್ರಾಹಕರು ಈ ರೀತಿಯಲ್ಲಿ ಹೆಚ್ಚು ತೃಪ್ತರಾಗುತ್ತಾರೆ ಆದ್ದರಿಂದ ಗ್ರಾಹಕರ ಶಿಕ್ಷಣವು ಉತ್ತಮ ಸೇವಾ ವಿತರಣೆಯ ಪ್ರಮುಖ ಅಂಶವಾಗಿದೆ ಈ ಅಂಶವನ್ನು ಮುಂದಿನ ಪ್ಯಾರಾಗಳಲ್ಲಿ ಚರ್ಚಿಸಲಾಗಿದೆ ಆದ್ದರಿಂದ ಮೊದಲೇ ಚರ್ಚಿಸಿದಂತೆ ಗ್ರಾಹಕರು ಉತ್ಪನ್ನಗಳಿಗೆ ಹೋಲಿಸಿದರೆ ಸೇವಾ ಉತ್ಪಾದನೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತಾರೆ ಏಕೆಂದರೆ ಸೇವಾ ಉತ್ಪಾದನೆ ಮತ್ತು ಬಳಕೆ ಏಕಕಾಲದಲ್ಲಿ ನಡೆಯುತ್ತದೆ ಸೇವೆಯ ಫಲಿತಾಂಶದಿಂದ ಗ್ರಾಹಕರು ಸಾಮಾನ್ಯವಾಗಿ ಹೆಚ್ಚು ತೃಪ್ತರಾಗುತ್ತಾರೆ ಎಂದು ಸಂಶೋಧನಾ ಅಧ್ಯಯನಗಳು ಸೂಚಿಸುತ್ತವೆ ಈ ಸೇವೆಯ ಫಲಿತಾಂಶವನ್ನು ಸಹ ಉತ್ಪಾದಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಅವರಿಗೆ ಅನುಮತಿಸಿದಾಗ ಮತ್ತು ಫಲಿತಾಂಶವು ನಿರೀಕ್ಷೆಗಿಂತ ಉತ್ತಮವಾಗಿದ್ದಾಗ ತಮ್ಮನ್ನು ತಾವು ಹೊಗಳಿಕೊಳ್ಳುವುದ್ದಕ್ಕೆ ಮತ್ತು ಫಲಿತಾಂಶವು ನಿರೀಕ್ಷೆಗಿಂತ ಕೆಟ್ಟದಾದಾಗ ತಮ್ಮನ್ನು ತಾವು ದೂಷಿಸುವುದ್ದಕ್ಕೆ ಅನುವುಮಾಡಿಕೊಡುತ್ತದೆ ಕೆಲವು ಗ್ರಾಹಕರು ಸೇವೆಯನ್ನು ಸಹ ಉತ್ಪಾದಿಸುವಲ್ಲಿ ಭಾಗವಹಿಸಲು ಇಷ್ಟಪಡದಿದ್ದರೂ ಮತ್ತು ಸೇವಾ ಪೂರೈಕೆದಾರರಿಂದ ಪೂರ್ಣ ಸೇವೆಯನ್ನು ನಿರೀಕ್ಷಿಸುತ್ತಾರೆ ಮತ್ತು ಅದಕ್ಕಾಗಿ ಪಾವತಿಸುತ್ತಾರೆ ಇತರರು ನಿಜವಾಗಿಯೂ ಉತ್ತಮ ಪ್ರಮಾಣದ ಸೇವೆಯನ್ನು ಉತ್ಪಾದಿಸುವುದನ್ನು ಆನಂದಿಸಬಹುದು ವಿಶೇಷವಾಗಿ ಅದು ಅವರಿಗೆ ಮೌಲ್ಯವನ್ನು ಸೇರಿಸಿದಾಗ ಉದಾಹರಣೆಗೆ ಇಂಟರ್ನೆಟ್ಗೆ ಪ್ರವೇಶವನ್ನು ಹೊಂದಿರುವ ಅನೇಕ ಗ್ರಾಹಕರು ತಮ್ಮ ಕಂಪ್ಯೂಟರ್ನಿಂದ ತಮ್ಮ ಬ್ಯಾಂಕಿಂಗ್ ಮತ್ತು ಟಿಕೆಟಿಂಗ್ ಕೆಲಸಗಳನ್ನು ಮಾಡುವುದು ಆನಂದದಾಯಕ ಮತ್ತು ಪ್ರಯೋಜನಕಾರಿಯಾಗಿದೆ ಎಂದುಭಾವಿಸುತ್ತಾರೆ ಮತ್ತು ಆ ಸೇವೆಗಳಿಗಾಗಿ ಸೇವಾ ಪೂರೈಕೆದಾರರ ಕಚೇರಿಗಳಿಗೆ ವಿರಳವಾಗಿ ಭೇಟಿ ನೀಡುತ್ತಾರೆ ಸಹ ಉತ್ಪಾದನಾ ನಿರಂತರತೆಯ ಉದ್ದಕ್ಕೂ ಗ್ರಾಹಕರ ಹಲವಾರು ವಿಭಾಗಗಳು ಇರಬಹುದು ಎಂದು ನೀವು ಗಮನಿಸಿರಬೇಕು 1998 ರಲ್ಲಿಮ್ಯೂ ಟರ್ ಮತ್ತು ಬಿಟ್ನರ್ ಗುರುತಿಸಿದಂತೆ ಸಹ ಉತ್ಪಾದನಾ ನಿರಂತರತೆಯನ್ನು ಮುಂದೆ ತೋರಿಸಲಾಗಿದೆ ಆದ್ದರಿಂದ ಸೇವೆಯನ್ನು ಸಹ ಉತ್ಪಾದಿಸುವ ಸಿದ್ಧತೆಯ ಆಧಾರದ ಮೇಲೆ 6 ಗ್ರಾಹಕ ವಿಭಾಗಗಳಿವೆ ಕೆಲವು ವಿಭಾಗಗಳು ಪೂರ್ಣ ಸೇವೆಗಳನ್ನು ಬೇಡಿಕೊಳ್ಳುತ್ತವೆ ಇತರವು ಭಾಗ ಸೇವೆಗಳನ್ನು ಮತ್ತು ಅಂತಿಮವಾಗಿ ಕೆಲವು ಸಂಪೂರ್ಣ ಸ್ವ ಸೇವೆಗಳನ್ನು ಆನಂದಿಸುತ್ತವೆ ಮೇಲಿನ ಸಂದರ್ಭದಲ್ಲಿ ಕಂಪನಿಯ ದೃಷ್ಟಿಕೋನ ಹೇಗಿರಬೇಕು ಇದೀಗ ನಾವು ಸರಿಯಾದ ಮಾರ್ಕೆಟಿಂಗ್ ದೃಷ್ಟಿಕೋನವನ್ನು ಕಲಿತಿದ್ದರೆ ಅದನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು ಗ್ರಾಹಕ ಆಧಾರಿತ ಕಂಪನಿಯು ಪ್ರತಿ ಗ್ರಾಹಕ ವಿಭಾಗಕ್ಕೆ ಏನು ಬಯಸುತ್ತದೆ ಎಂಬುದನ್ನು ನಿಖರವಾಗಿ ನೀಡುತ್ತದೆ ಮತ್ತು ಪ್ರತಿ ಸಂದರ್ಭದಲ್ಲಿ ನೀಡುವ ಸೇವೆಗಳಿಗೆ ಅವುಗಳ ಬೆಲೆ ನೀಡುತ್ತದೆ ಅದು ಗ್ರಾಹಕರಿಗೆ ಹೆಚ್ಚು ತೃಪ್ತಿಯನ್ನು ನೀಡುತ್ತದೆ ಏಕೆಂದರೆ ಅವರು ಸರಳವಾದದ್ದನ್ನು ಪಡೆಯುತ್ತಿದ್ದಾರೆ ಅಲ್ಲವೇ ನಂತರ ನಾವು ಗ್ರಾಹಕರ ಸಹ ಉತ್ಪಾದನಾ ನಿರಂತರತೆಯನ್ನು ತೋರಿಸುವ ಅಂಕಿ ಅಂಶವನ್ನು ನೋಡುತ್ತೇವೆ ಆದ್ದರಿಂದ ಗ್ರಾಹಕರ ಸೇವೆಗಳ ಸಹ ಉತ್ಪಾದನೆ ಆದ್ದರಿಂದ ನೀವು ಕಿತ್ತಳೆ ರೇಖೆಯನ್ನು ಮೊದಲ ಪ್ರಕಾರದಿಂದ ಆರನೇ ವಿಧದ ಸಹ ಉತ್ಪಾದನೆಯವರೆಗೆ ನಿರಂತರವಾಗಿ ನೋಡುತ್ತೀರಿ ಆದ್ದರಿಂದ ಇಲ್ಲಿ ಮೊದಲನೆಯದರಲ್ಲಿ ಗ್ರಾಹಕ ಉತ್ಪಾದನೆ ಅಥವಾ ಸ್ವಯಂ ಸೇವೆ ಇದೆ ಆದ್ದರಿಂದ ಗ್ರಾಹಕರು ತೈಲವನ್ನು ಪಂಪ್ ಮಾಡುತ್ತಾರೆ ಮತ್ತು ಕಾರ್ಡ್ನೊಂದಿಗೆ ಸ್ವಯಂಚಾಲಿತವಾಗಿ ಪಂಪ್ನಲ್ಲಿ ಪಾವತಿಸುತ್ತಾರೆ ಮತ್ತು ಕೊನೆಯದು ಪೂರ್ಣ ಸೇವೆಯ ಕಂಪನಿಯ ಉತ್ಪಾದನೆಯಾಗಿದೆ ಆದ್ದರಿಂದ ಅಟೆಂಡೆಂಟ್ ತೈಲವನ್ನು ಪಂಪ್ ಮಾಡುತ್ತಾರೆ ಮತ್ತು ಗ್ರಾಹಕರಿಂದ ಪಾವತಿ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಇದು ಕಂಪನಿಯು ಒದಗಿಸುವ ಪೂರ್ಣ ಸೇವೆಯಾಗಿದೆ ಇದು ಗ್ರಾಹಕರಿಂದ ಸ್ವಯಂ ಸೇವೆಯಾಗಿದೆ ಆದ್ದರಿಂದ ಇಲ್ಲಿ ಗ್ರಾಹಕರು ಸೇವೆಯನ್ನು ಉತ್ಪಾದಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಕಂಪನಿಯು ಸೇವೆಯನ್ನು ಉತ್ಪಾದಿಸುತ್ತಿದೆ ಈ ನಡುವೆ ಇನ್ನೂ 4 ಅಂಕಗಳಿವೆ ಆದ್ದರಿಂದ ಎರಡನೆಯ ಅಂಶವೆಂದರೆ ಗ್ರಾಹಕರು ತೈಲವನ್ನು ಪಂಪ್ ಮಾಡುತ್ತಾರೆ ಮತ್ತು ಪಾವತಿಸಲು ನಿಲ್ದಾಣದ ಒಳಗೆ ಹೋಗುತ್ತಾರೆ ಮುಂದಿನದು ಗ್ರಾಹಕ ತೈಲವನ್ನು ಪಂಪ್ ಮಾಡುತ್ತಾರೆ ಮತ್ತು ಅಟೆಂಡೆಂಟ್ ಪಾವತಿಯನ್ನು ತೆಗೆದುಕೊಳ್ಳುತ್ತಾರೆ ನಂತರ ನಾಲ್ಕನೆಯದು ಅಟೆಂಡೆಂಟ್ ಎಣ್ಣೆಯನ್ನು ಪಂಪ್ ಮಾಡುತ್ತಾರೆ ಮತ್ತು ಗ್ರಾಹಕರು ಸ್ವಯಂಚಾಲಿತವಾಗಿ ಕಾರ್ಡ್ನೊಂದಿಗೆ ಪಾವತಿಸುತ್ತಾರೆ ನಂತರ ಅಟೆಂಡೆಂಟ್ ತೈಲವನ್ನು ಪಂಪ್ ಮಾಡುತ್ತಾರೆ ಮತ್ತು ಗ್ರಾಹಕರು ಪಾವತಿಸಲು ನಿಲ್ದಾಣಕ್ಕೆ ಹೋಗುತ್ತಾರೆ ಮತ್ತು ಅಂತಿಮವಾಗಿ ಕಂಪನಿಯು ಗ್ರಾಹಕರಿಗಾಗಿ ಉತ್ಪಾದಿಸುವ ಸಂಪೂರ್ಣ ಸೇವೆಯಿದೆ ಆದ್ದರಿಂದ ಇದು ಗ್ರಾಹಕರ ಸಹ ಉತ್ಪಾದನಾ ನಿರಂತರವಾಗಿದೆ ಈ ಪಾಠದಲ್ಲಿ ಸೇವೆಗಳ ಗ್ರಾಹಕರ ಸಹ ಉತ್ಪಾದನೆಯ ವಿಷಯವನ್ನು ನಾವು ಪರಿಚಯಿಸಿದ್ದೇವೆ ಮತ್ತು ಚರ್ಚಿಸಿದ್ದೇವೆ ನಾವು ಮುಂದಿನ ಪಾಠದಲ್ಲಿ ವಿವಿಧ ಗ್ರಾಹಕ ಭಾಗವಹಿಸುವಿಕೆಯ ತಂತ್ರಗಳನ್ನು ಚರ್ಚಿಸುತ್ತೇವೆ ಆದ್ದರಿಂದ ಗ್ರಾಹಕರ ಭಾಗವಹಿಸುವಿಕೆಯ ತಂತ್ರಗಳು ಯಾವುವು ಗ್ರಾಹಕರ ಉದ್ಯೋಗಗಳನ್ನು ವಿವರಿಸಿ ಶಿಕ್ಷಣ ತರಬೇತಿ ಮತ್ತು ಪ್ರತಿಫಲ ಗ್ರಾಹಕರಿಗೆ ಹೊಂದಾಣಿಕೆಗಾಗಿ ಗ್ರಾಹಕರ ಮಿಶ್ರಣವನ್ನು ನಿರ್ವಹಿಸಿ ಆದ್ದರಿಂದ ನಮ್ಮ ಗುರಿ ಗ್ರಾಹಕ ವಿಭಾಗದ ಭಾಗವಹಿಸುವಿಕೆಯ ಆದ್ಯತೆಗಳನ್ನು ನಾವು ಒಮ್ಮೆ ತಿಳಿದುಕೊಂಡರೆ ಮುಂದಿನ ಪ್ಯಾರಾಗಳಲ್ಲಿ ಚರ್ಚಿಸಿದಂತೆ ನಾವು ವಿವಿಧ ಗ್ರಾಹಕ ಭಾಗವಹಿಸುವಿಕೆಯ ತಂತ್ರಗಳನ್ನು ಬಳಸಿಕೊಳ್ಳಬಹುದು ಗ್ರಾಹಕರ ಉದ್ಯೋಗಗಳನ್ನು ವಿವರಿಸಿ ಗ್ರಾಹಕರ ಭಾಗವಹಿಸುವಿಕೆಯನ್ನು ಗ್ರಾಹಕರ ಮನೋಭಾವಕ್ಕೆ ಬಿಡಬಾರದು ಇಲ್ಲದಿದ್ದರೆ ಗುಣಮಟ್ಟ ಉತ್ಪಾದಕತೆ ಮತ್ತು ಗ್ರಾಹಕರ ಗ್ರಹಿಕೆ ಮತ್ತು ಸೇವೆಯ ತೃಪ್ತಿ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆಯಿದೆ ಅಂತೆಯೇ ಸೇವಾ ವಿತರಣೆಯ ಪ್ರಕ್ರಿಯೆಯಲ್ಲಿ ಗ್ರಾಹಕರ ಪಾತ್ರಗಳನ್ನು ಎಚ್ಚರಿಕೆಯಿಂದ ವಿನ್ಯಾಸಗೊಳಿಸಬೇಕು ಗ್ರಾಹಕರ ಪಾತ್ರಗಳಲ್ಲಿ ಜಿಂಜರ್ಹೋಟೆಲ್ಗಳಂತೆ ಸ್ವತಃ ಸಹಾಯ ಮಾಡುವುದು ಅಥವಾ ಆಲ್ಕೊಹಾಲ್ಯುಕ್ತ ಅನಾಮಧೇಯರಂತೆ ಇತರರಿಗೆ ಸಹಾಯ ಮಾಡುವುದು ಅಲ್ಲಿ ಸದಸ್ಯರು ಪರಸ್ಪರ ಸಹಾಯ ಮಾಡುತ್ತಾರೆ ಮತ್ತು ಬೆಂಬಲಿಸುತ್ತಾರೆ ಪ್ರೋತ್ಸಾಹಕಗಳಿಗೆ ಪ್ರತಿಯಾಗಿ ಕಂಪನಿಯನ್ನು ಪ್ರಚಾರ ಮಾಡಲು ಗ್ರಾಹಕರನ್ನು ನೇಮಿಸಿಕೊಳ್ಳಬಹುದು ಉದಾಹರಣೆಗೆ ಕಂಪನಿಗಳು ತಮ್ಮ ವಾರ್ಷಿಕೋತ್ಸವದಂದು ಗ್ರಾಹಕರಿಗೆ ಉಚಿತ ಪಾಸ್ಗಳನ್ನು ನೀಡಿ ಡಿಸ್ಕೋಗೆ ಅನುಮತಿಸಬಹುದು ಮತ್ತು ಅವರ ಕೆಲವು ಸ್ನೇಹಿತರನ್ನು ಉಚಿತವಾಗಿ ಕರೆತರಲು ವಿನಂತಿಸಬಹುದು ಕಂಪನಿಯು ಈಗ ಈ ವ್ಯಾಯಾಮದಿಂದ ಹೆಚ್ಚುವರಿ ಗ್ರಾಹಕರನ್ನು ಪಡೆಯುತ್ತದೆ ಗ್ರಾಹಕ ಉಲ್ಲೇಖಗಳ ಇದೇ ರೀತಿಯ ಚಟಿವಟಿಕೆಗಳು ಎರಡು ಪಟ್ಟು ಲಾಭಗಳನ್ನು ನೀಡಬಹುದು ಕಂಪನಿಯು ಹೊಸ ಗ್ರಾಹಕರನ್ನು ಪಡೆಯುತ್ತದೆ ಮತ್ತು ಗ್ರಾಹಕರು ಕಂಪನಿಗೆ ನಿಯತ್ತಾಗಿ ಲಾಯಲ್ ಉಳಿಯುತ್ತಾರೆ ಮತ್ತು ಪ್ರತಿಫಲವನ್ನು ಗಳಿಸುವುದರೊಂದಿಗೆ ಸಂಬಂಧಿಸಿದ ಆಹ್ಲಾದಕರ ಅನುಭವವನ್ನು ನೆನಪಿಸಿಕೊಳ್ಳುತ್ತಾರೆ ಪಾತ್ರಗಳನ್ನು ಖಚಿತಪಡಿಸಿಕೊಂಡ ನಂತರ ಗ್ರಾಹಕ ಮತ್ತು ಕಂಪನಿಗೆ ಆಗುವ ಪ್ರಯೋಜನಗಳನ್ನು ಕಂಡುಹಿಡಿಯಲಾಗುತ್ತದೆ ಅಮೂಲ್ಯ ಸಮಯವನ್ನು ಉಳಿಸುವುದು ಮತ್ತು ಸರದಿಯಲ್ಲಿ ಕಾಯುವ ಅಪಾಯಗಳನ್ನು ತಪ್ಪಿಸುವುದು ಗ್ರಾಹಕರು ಸಾಮಾನ್ಯವಾಗಿ ಸೇವೆಯನ್ನು ಸಹ ಉತ್ಪಾದಿಸುವುದರಿಂದ ಪಡೆಯುವ ಲಾಭಗಳು ಈ ಹಂತದಲ್ಲಿ ಉಳಿತಾಯದ ವೇತನ ಇತ್ಯಾದಿಗಳ ವಿಷಯದಲ್ಲಿ ಯಾವ ಪ್ರಯೋಜನಗಳ ಭಾಗವನ್ನು ಕಂಪನಿಯು ಕಂಡುಹಿಡಿಯಬಹುದು ಅದು ಗ್ರಾಹಕರಿಗೆ ತಲುಪಿಸಬಹುದೇ ಮುಂದೆ ಗ್ರಾಹಕರಿಗೆ ಶಿಕ್ಷಣ ತರಬೇತಿ ಮತ್ತು ಪ್ರತಿಫಲ ಈಗ ಕಂಪನಿಯು ಗ್ರಾಹಕರಿಗೆ ತಮ್ಮ ಪಾತ್ರಗಳನ್ನು ಪರಿಣಾಮಕಾರಿಯಾಗಿ ಮತ್ತು ದಕ್ಷರಾಗಿ ನಿರ್ವಹಿಸಲು ಶಿಕ್ಷಣ ಮತ್ತು ತರಬೇತಿ ನೀಡಬೇಕಾಗಿದೆ ಮೊದಲೇ ಹೇಳಿದಂತೆ ಗ್ರಾಹಕರ ಗರಿಷ್ಠ ಉತ್ಪಾದಕತೆ ಗುಣಮಟ್ಟ ಮತ್ತು ತೃಪ್ತಿಯನ್ನು ಖಚಿತಪಡಿಸಿಕೊಳ್ಳಲು ಈ ಹಂತವು ಬಹಳ ಮುಖ್ಯವಾಗಿದೆ ಈ ಹಂತದಲ್ಲಿ ಗ್ರಾಹಕರ ಸ್ಕ್ರಿಪ್ಟ್ ಯನ್ನು ತಯಾರಿಸಲಾಗುತ್ತದೆ ಮತ್ತು ಗ್ರಾಹಕರಿಗೆ ತರಬೇತಿ ನೀಡುವ ವಿಧಾನವನ್ನು ಬರೆಯಲಾಗುತ್ತದೆ ಧೂಮಪಾನ ಆಗಮನದ ಸಮಯ ಇತ್ಯಾದಿಗಳಿಗೆ ಸಂಬಂಧಿಸಿದ ಸೂಕ್ತವಾದ ನೀತಿ ಸಂಹಿತೆಗಳನ್ನು ಸಹ ಗ್ರಾಹಕರಿಗೆ ಸ್ಥಾಪಿಸಲಾಗಿದೆ ಮತ್ತು ಗ್ರಾಹಕರು ಅವುಗಳನ್ನು ಸ್ವೀಕರಿಸಲು ಮತ್ತು ಅನುಸರಿಸಲು ಸಾಧ್ಯವಾಗುವಂತೆ ಸಂವಹನವನ್ನು ಯೋಜಿಸಲಾಗಿದೆ ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ಸೇವೆಗಳನ್ನು ಪ್ರಾರಂಭಿಸಿದಾಗ ಅದರ ಸಿಬ್ಬಂದಿ ವಯಸ್ಸಾದ ಗ್ರಾಹಕರೊಂದಿಗೆ ಎಟಿಎಂ ಅನ್ನು ಹೇಗೆ ನಿರ್ವಹಿಸಬಹುದು ಎಂಬುದನ್ನು ತೋರಿಸಲು ಹೊರಟರು ಮತ್ತು ಸೌಲಭ್ಯವನ್ನು ಬಳಸುವುದರ ಪ್ರಯೋಜನಗಳನ್ನು ಮತ್ತು ಪ್ರತಿಫಲಗಳನ್ನು ಅವರಿಗೆ ತಿಳಿಸಿದರು ಸಹಾಯ ಸಾಲಿನ ಸಂಖ್ಯೆಗಳನ್ನು ಸಹ ನೀಡಲಾಗುತ್ತದೆ ಇದರಿಂದಾಗಿ ಗ್ರಾಹಕರು ತಮ್ಮ ಸ್ವ ಸೇವೆಯನ್ನು ಕೆಲವು ಕಾರಣಗಳಿಂದ ವಿಫಲವಾದರೆ ಸಹಾಯ ಪಡೆಯಬಹುದು ಈ ಪ್ರಕ್ರಿಯೆಯು ಗ್ರಾಹಕರ ಆತಂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ಅವರಿಗೆ ಆರಾಮ ಸುರಕ್ಷತೆ ವಿಶ್ವಾಸ ಮತ್ತು ಪ್ರಕ್ರಿಯೆಗಳ ಮೇಲೆ ನಿಯಂತ್ರಣವನ್ನು ನೀಡುತ್ತದೆ ಇದು ಅವರ ಸಹಭಾಗಿತ್ವವನ್ನು ಹೊಸ ರೀತಿಯದನ್ನಾಗಿ ಮಾಡುತ್ತದೆ ಸೇವೆಯನ್ನು ಸಹ ಉತ್ಪಾದಿಸುವ ಪರಿಣಾಮವಾಗಿ ಅವರು ಪಡೆಯಬೇಕಾದ ಪ್ರಯೋಜನಗಳ ಮೇಲೆ ಆಸಕ್ತಿದಾಯಕ ಮತ್ತು ತೃಪ್ತಿಕರವಾಗಿಸುತ್ತದೆ ಹೊಂದಾಣಿಕೆಗಾಗಿ ಮೂರನೇಯದು ಗ್ರಾಹಕ ಮಿಶ್ರಣ ವಿವಿಧ ವಿಭಾಗದ ಗ್ರಾಹಕರು ನಮ್ಮ ಸೇವೆಗಳನ್ನು ಸ್ವೀಕರಿಸುವಾಗ ಅವುಗಳನ್ನು ಹೊಂದಾಣಿಕೆಗಾಗಿ ನಿರ್ವಹಿಸಬೇಕಾಗುತ್ತದೆ ವಿಭಾಗಗಳನ್ನು ಭೌತಿಕವಾಗಿ ಬೇರ್ಪಡಿಸುವುದು ಮತ್ತು ಅವರ ಅಭಿರುಚಿಗಳನ್ನು ಗಮನದಲ್ಲಿಟ್ಟುಕೊಂಡು ಸೇವಾ ಪರಿಸರ ಅನ್ನು ವಿನ್ಯಾಸಗೊಳಿಸುವುದು ಸುಲಭವಾದ ವಿಧಾನಗಳು ಮತ್ತೊಂದು ವಿಧಾನವೆಂದರೆ ವಿಭಿನ್ನ ಭಾಗಗಳನ್ನು ವಿಭಿನ್ನ ಸಮಯದ ಅವಧಿಯಲ್ಲಿ ವಿಭಾಗಗಳಿಗೆ ಅನುಕೂಲಕರವಾಗಿ ಕರೆಯುವುದು ಗ್ರಾಹಕ ವಿಭಾಗದ ವ್ಯಕ್ತಿತ್ವ ಗುಣಲಕ್ಷಣಗಳನ್ನು ಸೇವಾ ಪೂರೈಕೆದಾರರೊಂದಿಗೆ ಹೊಂದಿಸಲು ಸೇವಾ ಸಿಬ್ಬಂದಿಯನ್ನು ಸಹ ಆಯ್ಕೆ ಮಾಡಬಹುದು ಹಲವಾರು ಗ್ರಾಹಕರು ಒಂದೇ ಸೌಲಭ್ಯವನ್ನು ಬಸ್ ಅಥವಾ ವಿಮಾನದಲ್ಲಿದ್ದಂತೆ ಪರಸ್ಪರ ಹತ್ತಿರ ಹಂಚಿಕೊಳ್ಳಬೇಕಾದಾಗ ಹೊಂದಾಣಿಕೆ ನಿರ್ವಹಣೆ ವಿಶೇಷವಾಗಿ ಕಷ್ಟಕರವಾಗಿರುತ್ತದೆ ಅಂತಹ ಸಂದರ್ಭಗಳಲ್ಲಿ ಗ್ರಾಹಕರಿಗೆ ನೀತಿ ಸಂಹಿತೆಯನ್ನು ರೂಪಿಸುವುದು ಉಪಯುಕ್ತವಾಗಿದೆ ಇತರರ ಅಗತ್ಯತೆಗಳಿಗೆ ಸೂಕ್ಷ್ಮವಾಗಿರಲು ಅವರಿಗೆ ತರಬೇತಿ ನೀಡುವುದು ಗ್ರಾಹಕರಿಗೆ ಸುಗಮ ಸೇವಾ ಅನುಭವವನ್ನು ಪಡೆಯಲು ಸಹಾಯ ಮಾಡುತ್ತದೆ ಮುಂದಿನ ಪಾಠದಲ್ಲಿ ನಾವು ಸೇವಾ ವಿತರಣಾ ಮಾರ್ಗಗಳನ್ನು ನಿರ್ವಹಿಸುವುದನ್ನು ನೋಡುತ್ತೇವೆ ಈ ಪಾಠವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ